ಹಲೋ ನಾನು ಕಾನ್ಪುರದ ಐಐಟಿಯಿಂದ ಜಯಂತ ಚಟರ್ಜಿ ವ್ಯವಸ್ಥಾಪಕ ಸೇವೆಗಳ ಸಮಕಾಲೀನ ಸಮಸ್ಯೆಗಳನ್ನು ನಾವು ಚರ್ಚಿಸುತ್ತಿರುವಾಗ ನಿನ್ನೆ ಸ್ಪರ್ಧಾತ್ಮಕ ಸೇವಾ ವ್ಯವಹಾರವನ್ನು ರಚಿಸುವ ವಿಭಿನ್ನ ಅಂಶಗಳನ್ನು ನಾವು ಚರ್ಚಿಸಿದ್ದೇವೆ ಇಂದು ನಾವು ಹೊಸ ಸೇವಾ ವಿನ್ಯಾಸಕ್ಕಾಗಿ ವಾಸ್ತುಶಿಲ್ಪದ ಯೋಜನೆಯನ್ನು ರಚಿಸಲು ಅಥವಾ ಅಸ್ತಿತ್ವದಲ್ಲಿರುವ ಸೇವಾ ವ್ಯವಹಾರಕ್ಕಾಗಿ ಯಶಸ್ಸಿನ ಮಾದರಿಯನ್ನು ಅರ್ಥಮಾಡಿಕೊಳ್ಳುವ ಮಾರ್ಗವನ್ನು ರಚಿಸಲು ನಾವು ಈ ವಿಭಿನ್ನ ಅಂಶಗಳನ್ನು ಹೇಗೆ ಸಂಯೋಜಿಸುತ್ತೇವೆ ಎಂದು ಚರ್ಚಿಸಲಿದ್ದೇವೆ ನಾವು ಇಂದು ಪರಿಚಯಿಸಲಿರುವ ಪ್ರಮುಖ ಪರಿಕಲ್ಪನೆಯೆಂದರೆ ಕೋರ್ ಸೇವೆ ಮತ್ತು ಪೂರಕ ಸೇವೆಗಳು ಆದ್ದರಿಂದ ನೀವು ಈ ನಿರ್ದಿಷ್ಟ ರೇಖಾಚಿತ್ರವನ್ನು ನೋಡಿದರೆ ಮತ್ತು ನಾವು ನಿನ್ನೆ ತೆಗೆದುಕೊಂಡ ಉದಾಹರಣೆಯಿಂದ ಮತ್ತು ಕಳೆದ ವಾರ ನಾವು ತೆಗೆದುಕೊಂಡ ಉದಾಹರಣೆಯಿಂದ ನಾವು ಮುಂದುವರಿಯುತ್ತಿದ್ದೇವೆ ಉತ್ತಮ ಕ್ಲಾಸಿ ರೆಸ್ಟೋರೆಂಟ್ಗೆ ನಿಮ್ಮ ಭೇಟಿ ಮತ್ತು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನೀವು ಖುಷಿಪಡುತ್ತೀರಿ ಆ ಸನ್ನಿವೇಶದಲ್ಲಿ ಬರಬಹುದಾದ ಪ್ರಶ್ನೆಯೆಂದರೆ ಅಂತಹ ಉತ್ತಮ ರೆಸ್ಟೋರೆಂಟ್ನ ಪ್ರಮುಖ ಉತ್ಪನ್ನ ಯಾವುದು ಎಂಬುದು ಆಹಾರ ಮತ್ತು ಅಥವಾ ಅದು ಆಹಾರಕ್ಕಿಂತ ಹೆಚ್ಚಿನದಾಗಿದೆ ಮತ್ತು ನಿಸ್ಸಂಶಯವಾಗಿ ಅದು ಆಹಾರ ಎಂದು ನೀವು ಭಾವಿಸಿದರೆ ಅದು ಖಂಡಿತವಾಗಿಯೂ ಮುಖ್ಯವಾಗಿರುತ್ತದೆ ಆದರೆ ಒಟ್ಟಾರೆಯಾಗಿ ನಿಮ್ಮ ಸಂತೋಷ ಅಥವಾ ನಿಮ್ಮ ತೃಪ್ತಿ ಅಥವಾ ಉತ್ತಮ ರೆಸ್ಟೋರೆಂಟ್ನ ಗುಣಮಟ್ಟದ ಬಗ್ಗೆ ನಿಮ್ಮ ಗ್ರಹಿಕೆ ಒಟ್ಟು ಅನುಭವವಾಗಿದೆ ಆದ್ದರಿಂದ ನಾವು ಸೇವೆಯ ಬಗ್ಗೆ ಯೋಚಿಸುವಾಗ ಸೇವೆಯ ಈ ಪ್ರಾಯೋಗಿಕ ಮಾದರಿ ನಾವು ಸೇವೆಯನ್ನು ಎರಡು ವರ್ಗಗಳ ಅಂಶಗಳಾಗಿ ವಿಂಗಡಿಸುತ್ತೇವೆ ಒಂದು ಕೋರ್ ಈ ಸಂದರ್ಭದಲ್ಲಿ ನಾವು ಆಹಾರವೆಂದು ತೋರಿಸುತ್ತಿದ್ದೇವೆ ಮತ್ತು ಇನ್ನೊಂದು ನಾವು ಪೂರಕ ಸೇವೆಗಳು ಎಂದು ಕರೆಯುವ ವಿಭಿನ್ನ ರೀತಿಯದ್ದಾಗಿರುತ್ತದೆ ಸರ್ವೀಸಸ್ ಮಾರ್ಕೆಟಿಂಗ್ ಕುರಿತು ನಾನು ಈ ಪುಸ್ತಕವನ್ನು ಉಲ್ಲೇಖಿಸಿದೆ ಇದು ಕ್ರಿಸ್ಟೋಫರ್ ಲವ್ಲಾಕ್ ಮತ್ತು ನನ್ನ ಸಹ ಲೇಖಕರಾದ ಜೋಚೆನ್ ವಿರ್ಟ್ಜ್ ಅವರ ಪ್ರಸಿದ್ಧ ಪುಸ್ತಕವಾಗಿದೆ ಇದನ್ನು ಪಿಯರ್ಸನ್ ಪ್ರಕಟಿಸಿದ್ದಾರೆ ಈ ಪುಸ್ತಕದಲ್ಲಿ ಈ ವಾಸ್ತುಶಿಲ್ಪವನ್ನು ಅರ್ಥಮಾಡಿಕೊಳ್ಳಲು ನಾವು ಹೂವಿನ ರೂಪಕವನ್ನು ಬಳಸಿದ್ದೇವೆ ಹೂವಿನ ಅರ್ಥವೇನೆಂದರೆ ಒಂದು ಕೋರ್ ಇದೆ ಮತ್ತು ಸುತ್ತಲೂ ದಳಗಳಿವೆ ಮತ್ತು ಎಲ್ಲಾ ದಳಗಳು ಚೆನ್ನಾಗಿ ರೂಪುಗೊಳ್ಳಬೇಕು ಮತ್ತು ಸೇವೆಯ ವಿನ್ಯಾಸವನ್ನು ನಾವು ಯೋಚಿಸಬಹುದು ಪ್ರಕೃತಿಯಲ್ಲಿ ನಾವು ಅನೇಕ ವಿಭಿನ್ನ ರೀತಿಯಲ್ಲಿ ಕಂಡುಕೊಳ್ಳುವಂತೆಯೇ ಕೋರ್ ಮತ್ತು ದಳಗಳನ್ನು ಜೋಡಿಸಲಾಗಿದೆ ಇದನ್ನು ರೋಸ್ನಲ್ಲಿ ಒಂದು ರೀತಿಯಲ್ಲಿ ಜೋಡಿಸಲಾಗಿದೆ ಇದನ್ನು ಮಾರಿಗೋಲ್ಡ್ ಹೂವಿನಲ್ಲಿ ಇನ್ನೊಂದು ರೀತಿಯಲ್ಲಿ ಜೋಡಿಸಲಾಗಿದೆ ಮತ್ತು ಆದ್ದರಿಂದ ನಾವು ಈ ಪ್ರಮುಖ ಅಂಶಗಳನ್ನು ಮತ್ತು ಪೂರಕ ಅಂಶಗಳನ್ನು ವಿಭಿನ್ನ ರೀತಿಯಲ್ಲಿ ಬಳಸಿಕೊಂಡು ಸೇವೆಗಳನ್ನು ವಿನ್ಯಾಸಗೊಳಿಸಬಹುದು ಮತ್ತು ಅದನ್ನು ಇಲ್ಲಿ ತೋರಿಸಲಾಗಿದೆ ನಿಮ್ಮಲ್ಲಿ ಪ್ರಮುಖ ಉತ್ಪನ್ನವೆಂದರೆ ಆಹಾರ ಮತ್ತು ಅದರ ಸುತ್ತಲೂ ನಮಗೆ ಪಾವತಿ ಬಲವರ್ಧನೆ ಇದೆ ಈ ವಿಭಿನ್ನ ಅಂಶಗಳು ಯಾವುವು ಎಂದು ಸ್ವಲ್ಪ ಹೆಚ್ಚು ವಿವರವಾಗಿ ಹೇಳುತ್ತೇನೆ ಮತ್ತು ಈ ಅಂಶಗಳು ಅವುಗಳಲ್ಲಿ ಕೆಲವು ಅಂಶಗಳು ಅವುಗಳು ಸುಗಮಗೊಳಿಸುತ್ತವೆ ಮತ್ತು ಅವುಗಳಲ್ಲಿ ಕೆಲವು ಅಂಶಗಳಾಗಿವೆ ಅವು ಸೇವೆಯನ್ನು ವೃದ್ಧಿಸುತ್ತವೆ ಅಥವಾ ಸೇವೆಯನ್ನು ಹೆಚ್ಚಿಸುತ್ತವೆ ಆದ್ದರಿಂದ ಉದಾಹರಣೆಗೆ ನಾವು ಎರಡು ಕಾಲಮ್ಗಳಾಗಿ ವಿಭಜಿಸಿದರೆ ಸೇವೆಯನ್ನು ಸುಗಮಗೊಳಿಸುವುದು ಮತ್ತು ಸೇವೆಗಳನ್ನು ಹೆಚ್ಚಿಸುವುದು ನಂತರ ಸುಗಮಗೊಳಿಸುವ ಸೇವೆಯಲ್ಲಿ ಇವುಗಳು ಸೇವೆಗಳು ಇವುಗಳು ಸೇವಾ ಅಂಶಗಳು ಇವುಗಳು ನಿಮ್ಮ ಆಹಾರ ಸೇವನೆಯೊಂದಿಗೆ ಅಥವಾ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂತೋಷದೊಂದಿಗೆ ನಿಖರವಾಗಿ ಸಂಪರ್ಕ ಹೊಂದಿಲ್ಲ ಆದರೆ ಇವು ಬಹಳ ಮುಖ್ಯ ಆದ್ದರಿಂದ ಸೇವೆಗಳನ್ನು ಸುಗಮಗೊಳಿಸುವುದು ಮಾಹಿತಿ ಆದೇಶ ತೆಗೆದುಕೊಳ್ಳುವಿಕೆ ಬಿಲ್ಲಿಂಗ್ ಪಾವತಿ ಇತ್ಯಾದಿಗಳಂತೆ ಮತ್ತು ಸೇವೆಗಳನ್ನು ಹೆಚ್ಚಿಸುವುದು ಇದರರ್ಥ ಇದು ಸಾಮಾನ್ಯವಾಗಿ ಸೇವೆಯ ಪ್ರಕ್ರಿಯೆಯಲ್ಲಿ ಅಥವಾ ನಾವು ನಿನ್ನೆ ಚರ್ಚಿಸಿದಂತೆ ಸೇವಾ ವಿತರಣಾ ಪ್ರಕ್ರಿಯೆಯಲ್ಲಿ ವೇದಿಕೆಯಲ್ಲಿ ನಡೆಯುತ್ತದೆ ಅಲ್ಲಿ ನಾವು ಆತಿಥ್ಯ ಅಥವಾ ಸಮಾಲೋಚನೆ ಸುರಕ್ಷಿತ ಕೀಪಿಂಗ್ ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ಮುಂತಾದ ಎಲ್ಲಾ ಅಂಶಗಳನ್ನು ಹೊಂದಿದ್ದೇವೆ ಮಾಹಿತಿಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮಾಹಿತಿ ಬಹುಶಃ ರೆಸ್ಟೋರೆಂಟ್ಗೆ ನಿರ್ದೇಶನಗಳು ಸೇವಾ ಸಮಯಗಳು ಬೆಲೆಗಳು ಈ ದಿನಗಳಲ್ಲಿ ಹಲವಾರು ಸೇವೆಗಳಿವೆ ಅದು ರೆಸ್ಟೋರೆಂಟ್ಗಳು ಮತ್ತು ಅವುಗಳ ಮೆನುಗಳಿಗೆ ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಅಂತರ್ಜಾಲದಲ್ಲಿ ಅಂತಹ ಸೌಲಭ್ಯವನ್ನು ಒದಗಿಸುತ್ತದೆ ಮತ್ತು ಈ ಮಾಹಿತಿಯ ಲಭ್ಯತೆಯು ಮೀಸಲಾತಿ ಸೌಲಭ್ಯಗಳಂತೆ ಸ್ಪರ್ಧಾತ್ಮಕ ಸೇವಾ ಕಾರ್ಯತಂತ್ರದ ಅಂಶಗಳಾಗಿವೆ ಅಥವಾ ಮೀಸಲಾತಿ ಮಾಡಿದ್ದರೆ ರೆಸ್ಟೋರೆಂಟ್ಗಳು ನಿಮ್ಮ ಬುಕಿಂಗ್ ಬಗ್ಗೆ ನೆನಪಿಸುತ್ತದೆ ಆದ್ದರಿಂದ ಆ ರೆಸ್ಟೋರೆಂಟ್ಗೆ ತಿಳಿದಿದೆ ಗ್ರಾಹಕರು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೋ ಅಥವಾ ಮೀಸಲಾತಿಯನ್ನು ಮೀರಿದ ಸಂವಹನವಿದ್ದರೆ ಈ ಎಲ್ಲಾ ಸೌಲಭ್ಯಗಳನ್ನು ಮಾಡಬಹುದು ಆದ್ದರಿಂದ ಸಂವಹನ ಮುಂದುವರಿಯುತ್ತದೆ ಆದ್ದರಿಂದ ಮೀಸಲಾತಿ ಜ್ಞಾಪನೆ ಬದಲಾವಣೆಗಳ ಅಧಿಸೂಚನೆ ಇವು ಅನಿರೀಕ್ಷಿತವಾಗಿದ್ದರೆ ವಿಳಂಬಗಳು ಇವೆಲ್ಲವೂ ಮಾಹಿತಿ ಅಂಶದ ಭಾಗವಾಗಿದೆ ಮತ್ತು ಸಹಜವಾಗಿ ಸೇವೆಯನ್ನು ಒದಗಿಸಿದ ನಂತರ ಪಾವತಿ ರಶೀದಿಗಳು ಟಿಕೆಟ್ಗಳು ಇತ್ಯಾದಿಗಳು ಮಾಹಿತಿ ಸೇವೆಯ ಭಾಗವಾಗಿದೆ ಆರ್ಡರ್ ಟೇಕಿಂಗ್ ಅವುಗಳಲ್ಲಿ ಮತ್ತೊಂದು ನಾವು ಪೋಷಕ ಸೇವೆಗಳನ್ನು ಆರ್ಡರ್ ಎಂಟ್ರಿ ಎಂದು ಕರೆಯುತ್ತೇವೆ ಅದನ್ನು ಆನ್ ಸೈಟ್ನಲ್ಲಿ ಮಾಡಬಹುದು ಅಂದರೆ ನೀವು ಅಲ್ಲಿಗೆ ತಲುಪಿದಾಗ ಮತ್ತು ನೀವು ಒಬ್ಬ ವ್ಯವಸ್ಥಾಪಕನೊಂದಿಗೆ ಮಾತನಾಡಿ ಆದೇಶವನ್ನು ನೀಡಿದಾಗ ಅಥವಾ ಈ ದಿನಗಳಲ್ಲಿ ಕೆಲವೊಮ್ಮೆ ರೆಸ್ಟೋರೆಂಟ್ಗಳು ಅವುಗಳನ್ನು ಹೆಚ್ಚಿಸುತ್ತಿವೆ ನಿಮಗೆ ವಿತರಣಾ ಪ್ರಕ್ರಿಯೆ ತಿಳಿದಿದೆ ಅಲ್ಲಿ ನೀವು ನಿಜವಾಗಿಯೂ ವೆಬ್ನಲ್ಲಿನ ಮೆನುವಿನಿಂದ ಆಯ್ಕೆ ಮಾಡಬಹುದು ಮತ್ತು ನೀವು ಮೊದಲೇ ಆರ್ಡರ್ ಮಾಡಬಹುದು ಮತ್ತು ಆ ರೀತಿಯಲ್ಲಿ ರೆಸ್ಟೋರೆಂಟ್ ಸಮಯವನ್ನು ಉಳಿಸುತ್ತದೆ ನೀವು ಬಯಸಿದಲ್ಲಿ ಸಮಯವನ್ನು ಉಳಿಸುತ್ತೀರಿ ನಂತರ ಸಹಜವಾಗಿ ಆದ್ದರಿಂದ ದೂರವಾಣಿಯಲ್ಲಿ ಇಮೇಲ್ ಮೂಲಕ ನಿಮ್ಮ ಇಂಟರ್ನೆಟ್ ಸಕ್ರಿಯಗೊಳಿಸಿದ ಫೋನ್ ಮೂಲಕ ಮತ್ತು ಇನ್ನಿತರ ಆದೇಶಗಳನ್ನು ಇರಿಸಲು ಸಾಧ್ಯವಿದೆ ಕೆಲವು ರೆಸ್ಟೋರೆಂಟ್ಗಳು ವೆಬ್ಸೈಟ್ ಅನ್ನು ಸಹ ಒದಗಿಸುತ್ತಿವೆ ಅಲ್ಲಿ ನೀವು ಆದೇಶವನ್ನು ನೀಡಬಹುದು ಮುಂಚಿನ ದಿನಗಳಲ್ಲಿ ರೆಸ್ಟೋರೆಂಟ್ಗಳ ಮೂಲಕ ಕರೆಯಲ್ಪಡಬೇಕು ಅಲ್ಲಿ ನೀವು ಗೇಟ್ಗೆ ಬಂದು ಸೌಂಡ್ ಬಾಕ್ಸ್ನಲ್ಲಿ ಮಾತನಾಡುತ್ತೀರಿ ಮತ್ತು ನೀವು ನಿಮ್ಮ ಆದೇಶವನ್ನು ಇರಿಸಿ ಮತ್ತು ಆ ಹೊತ್ತಿಗೆ ನೀವು ಕಾರುಗಳ ಕ್ಯೂ ಅನ್ನು ಅನುಸರಿಸಿ ಸರ್ವರ್ ಅನ್ನು ತಲುಪುತ್ತೀರಿ ನಿಮ್ಮ ಆಹಾರ ಸಿದ್ಧವಾಗಿರುತ್ತದೆ ಅಂತರ್ಜಾಲ ಸೇವೆಗಳನ್ನು ಬಳಸುವುದರ ಮೂಲಕ ಈಗ ಅದೇ ಪ್ರಕ್ರಿಯೆಯನ್ನು ಸುಧಾರಿಸಲಾಗಿದೆ ಅಲ್ಲಿ ನೀವು ಸಾಕಷ್ಟು ಸಂಕೀರ್ಣ ಆಯ್ಕೆಗಳನ್ನು ಮಾಡಬಹುದು ನೀವು ಕುಳಿತುಕೊಳ್ಳುವ ಮತ್ತು ಯೋಚಿಸುವ ಟೇಬಲ್ನ ವ್ಯವಸ್ಥೆ ನೀವು ಪಾರ್ಟಿಯನ್ನು ಆಯೋಜಿಸುತ್ತಿದ್ದರೆ ಅದರಲ್ಲಿ ಬಹಳಷ್ಟು ಮಾಡಬಹುದು ನೀವು ರೆಸ್ಟೋರೆಂಟ್ಗೆ ಬರುವ ಮೊದಲು ಬುಕಿಂಗ್ ಮಾಡಿ ಮೀಸಲಾತಿ ಯಾವ ಆಸನ ಯಾವ ಟೇಬಲ್ ಇವೆಲ್ಲವೂ ಸೈಟ್ನಲ್ಲಿ ಉಸ್ತುವಾರಿ ಅಥವಾ ಸರ್ವರ್ಗಳೊಂದಿಗಿನ ಪರಸ್ಪರ ಕ್ರಿಯೆಯ ಮೂಲಕ ಅಥವಾ ಸಿಸ್ಟಮ್ನೊಂದಿಗೆ ಅಂತರ್ಜಾಲದಲ್ಲಿರಬಹುದು ಇವೆಲ್ಲವೂ ಆದೇಶದ ಭಾಗಗಳಾಗಿವೆ ಕೆಲವೊಮ್ಮೆ ನಿರ್ಬಂಧಿತ ಸೌಲಭ್ಯಗಳಿಗೆ ಪ್ರವೇಶ ಸಾಧ್ಯವಿದೆ ಉದಾಹರಣೆಗೆ ಇದು ಡಿಸ್ಕೋ ಡ್ಯಾನ್ಸ್ ಫ್ಲೋರ್ನೊಂದಿಗೆ ಸಂಯೋಜಿತವಾಗಿರುವ ರೆಸ್ಟೋರೆಂಟ್ ಆಗಿದ್ದರೆ ನಿಮ್ಮ ನೃತ್ಯ ಅನುಕ್ರಮ ಅಥವಾ ಸ್ಲಾಟ್ ಟೈಮ್ ಸ್ಲಾಟ್ನ ಲಭ್ಯತೆಯನ್ನು ನೀವು ಮೊದಲೇ ಬುಕ್ ಮಾಡಬಹುದು ಎಂದು ನಿಮಗೆ ತಿಳಿದಿದೆ ಇದನ್ನು ಮೊದಲೇ ಬುಕ್ ಮಾಡಬಹುದು ಪಾವತಿ ಅಂಶಗಳು ಕಾರ್ಡ್ ಪಾವತಿ ನಗದು ಪಾವತಿ ಆಯ್ಕೆಗಳು ಎರಡರ ಮಿಶ್ರಣ ಅಥವಾ ನೀವು ಆದೇಶವನ್ನು ಇರಿಸುವಾಗ ಕೆಲವೊಮ್ಮೆ ಪಿಕಪ್ಗಾಗಿ ಮತ್ತು ಮನೆಗೆ ತಲುಪಿಸಲು ಅಂತಹ ಸಂದರ್ಭಗಳಲ್ಲಿ ಕ್ರೆಡಿಟ್ ಕಾರ್ಡ್ ಸಂಖ್ಯೆಯನ್ನು ಆನ್ಲೈನ್ನಲ್ಲಿ ನಮೂದಿಸಲು ಸೌಲಭ್ಯಗಳು ಬೇಕಾಗುತ್ತವೆ ಮತ್ತು ನಗದು ನಿರ್ವಹಣೆ ಬದಲಾವಣೆಯ ಈ ಸಂಪೂರ್ಣ ಪ್ರಕ್ರಿಯೆ ಕೆಲವೊಮ್ಮೆ ನೀವು ನಿಮ್ಮ ಮುಂದಿನ ಭೋಜನವನ್ನು ಮಾಡಲು ರೆಸ್ಟೋರೆಂಟ್ನಿಂದ ಸ್ವೀಕರಿಸಿದ ಕೆಲವು ಕೂಪನ್ಗಳನ್ನು ಬಳಸುತ್ತಿರಬಹುದು ಆದ್ದರಿಂದ ಈ ಸಮಯದಲ್ಲಿ ನೀವು ಇಲ್ಲಿದ್ದೀರಿ ಮತ್ತು ನೀವು ಕೆಲವು ಕೂಪನ್ಗಳನ್ನು ಸಂಗ್ರಹಿಸಿದ್ದೀರಿ ಮತ್ತು ಅದನ್ನು ನಿಮ್ಮ ಪ್ರಸ್ತುತ ಮಸೂದೆಯಲ್ಲಿ ರಿಯಾಯಿತಿಯಾಗಿ ಬಳಸಲು ನೀವು ಬಯಸುತ್ತೀರಿ ಇವೆಲ್ಲವೂ ಈ ಪೋಷಕ ಸೇವಾ ಅಂಶಗಳ ಭಾಗವಾಗಿದೆ ನಂತರ ಶುಭಾಶಯಗಳು ಆಹಾರ ಪಾನೀಯ ಶುದ್ಧ ಶೌಚಾಲಯಗಳ ಲಭ್ಯತೆ ವಾಶ್ರೂಮ್ಗಳು ಮತ್ತು ಸ್ಟಾರ್ಬಕ್ಸ್ ಮಾಡಿದ ಕೆಲವು ಅತ್ಯುತ್ತಮ ಸಂಶೋಧನೆಗಳಂತಹ ಸಂಶೋಧನೆಗಳ ಸಂಖ್ಯೆ ಇಲ್ಲಿ ಕೆಫೆ ಕಾಫಿ ಡೇ ಮಾಡಿದ ಕೆಲವು ಅತ್ಯುತ್ತಮ ಸಂಶೋಧನೆಗಳು ಈ ರೀತಿಯ ಕೆಲವು ಅಂಶಗಳು ಆತಿಥ್ಯದ ಅಂಶವಾಗಿದೆ ಎಂದು ಅದು ನೀವು ರೆಸ್ಟೋರೆಂಟ್ನಲ್ಲಿ ನಿರೀಕ್ಷಿಸುತ್ತಿರುವ ಮುಖ್ಯ ತಿರುಳನ್ನು ಇದು ಪಡೆದುಕೊಂಡಿದೆ ಎಂದು ತೋರಿಸಿದೆ ಆದರೆ ಉತ್ತಮ ಶೌಚಾಲಯವು ಗ್ರಾಹಕರ ತೃಪ್ತಿಯನ್ನು ಸೃಷ್ಟಿಸಲು ಬಹಳ ದೂರ ಹೋಗುತ್ತದೆ ಅಥವಾ ವಾಶ್ರೂಮ್ಗಳ ಸರಕುಗಳ ಲಭ್ಯತೆಯು ಗ್ರಾಹಕರ ಮೇಲೆ ಅತ್ಯುತ್ತಮವಾದ ಪ್ರಭಾವ ಬೀರುತ್ತದೆ ನಂತರ ನಿಮ್ಮಂತಹ ಕಾಯುವ ಸೌಲಭ್ಯಗಳು ಅಲ್ಲಿಗೆ ಬರುತ್ತವೆ ನಿಮ್ಮ ಬುಕಿಂಗ್ ಸಮಯ ಮತ್ತು ಹಿಂದಿನ ಗ್ರಾಹಕರು ಆಕ್ರಮಿಸಿಕೊಂಡಿರುವ ಟೇಬಲ್ ನಡುವೆ ನಿಖರವಾದ ಹೊಂದಾಣಿಕೆ ಇಲ್ಲ ನೀವು ಸ್ವಲ್ಪ ಸಮಯ ಕಾಯಬೇಕಾಗಬಹುದು ಆದರೆ ನೀವು ಕಾಯುತ್ತಿರುವಾಗ ವಿಭಿನ್ನ ರೀತಿಯ ಸೌಕರ್ಯಗಳನ್ನು ಒದಗಿಸಲಾಗಿದೆ ಬಹುಶಃ ಸ್ವಾಗತ ಪಾನೀಯ ಮತ್ತು ಹೀಗೆ ಇವೆಲ್ಲವೂ ಸೇವಾ ಅಂಶದ ಭಾಗವಾಗಿದ್ದು ಆದ್ದರಿಂದ ಉತ್ತಮವಾದ ಸೇವೆ ಸಾರಿಗೆ ಸುರಕ್ಷತೆಯನ್ನು ರಚಿಸಲು ಯೋಜಿಸಬಹುದು ಮತ್ತು ಇವೆಲ್ಲವೂ ಸಹ ಇದರಲ್ಲಿವೆ ಸುರಕ್ಷತೆ ಮತ್ತು ಸುರಕ್ಷತೆ ವಿವಿಧ ಹಂತಗಳಲ್ಲಿ ಬರಬಹುದು ನೀವು ಯಾವುದೇ ರೀತಿಯ ಬಾಹ್ಯ ಅಡಚಣೆಗಳಿಂದ ಅಥವಾ ಆಂತರಿಕ ಅಡಚಣೆಗಳಿಂದ ಸೇವೆಯನ್ನು ಬಳಸುತ್ತಿರುವಾಗ ಸಾಮಾನ್ಯ ಸುರಕ್ಷತೆ ಮತ್ತು ಸುರಕ್ಷತೆಯಲ್ಲಿರಬಹುದು ಈ ದಿನಗಳಲ್ಲಿ ನಿಮಗೆ ತಿಳಿದಿರುವಂತೆ ಸಭಾಂಗಣದ ಒಳಗೆ ಅಥವಾ ಸಭಾಂಗಣದ ಹೊರಗೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಪ್ರಭಾವ ಬೀರಿದ ಅನೇಕ ಉದಾಹರಣೆಗಳಿವೆ ಆದ್ದರಿಂದ ಇದು ಶಾಲೆಯೊಳಗೆ ಕಾಲೇಜಿನ ಒಳಗೆ ಅಥವಾ ಹೊರಗೆ ಸಂಭವಿಸಬಹುದು ಈ ಎಲ್ಲಾ ಭದ್ರತಾ ಕಾಳಜಿಗಳು ಮತ್ತು ಸುರಕ್ಷತಾ ಭರವಸೆಗಳು ಈಗ ಸ್ಪರ್ಧಾತ್ಮಕ ಸೇವಾ ಕಾರ್ಯತಂತ್ರವನ್ನು ವಿನ್ಯಾಸಗೊಳಿಸುವ ಪ್ರಮುಖ ಭಾಗವಾಗುತ್ತಿವೆ ಗ್ರಾಹಕರ ಮನಸ್ಸಿನಲ್ಲಿ ನಿಶ್ಚಿತತೆ ಅಥವಾ ಸೌಕರ್ಯದ ಮಟ್ಟವನ್ನು ಸೃಷ್ಟಿಸುತ್ತವೆ ಇದಲ್ಲದೆ ಅನೇಕ ರೆಸ್ಟೋರೆಂಟ್ಗಳಲ್ಲಿ ಮಕ್ಕಳು ಆಡಲು ಬಯಸುತ್ತಾರೆ ಎಂದು ತಿಳಿದಿದೆ ಆದ್ದರಿಂದ ಅನೇಕ ಕುಟುಂಬ ರೆಸ್ಟೋರೆಂಟ್ಗಳಲ್ಲಿ ಆಟದ ಸೌಲಭ್ಯಗಳು ಲಭ್ಯವಿದೆ ಮತ್ತು ಇದು ನಾವು ಈ ಸುರಕ್ಷತಾ ಸುರಕ್ಷತೆ ಮತ್ತು ಸಂಬಂಧಿತ ಸೇವೆಗಳನ್ನು ಕರೆಯುವ ಉದಾಹರಣೆಯಾಗಿದೆ ನಂತರ ಪಾರ್ಕಿಂಗ್ ಸೌಲಭ್ಯಗಳು ವ್ಯಾಲೆಟ್ ಪಾರ್ಕಿಂಗ್ ನಿಮ್ಮ ಪ್ಯಾಕೇಜ್ಗಳಿಗೆ ಒಯ್ಯುವುದು ನೀವು ಕೆಲವು ಸಂಗತಿಗಳನ್ನು ಹೊಂದಿರಬಹುದು ಅದನ್ನು ನೀವು ರೆಸ್ಟೋರೆಂಟ್ ಒಳಗೆ ತೆಗೆದುಕೊಳ್ಳಲು ಬಯಸುವುದಿಲ್ಲ ನೀವು ಅದನ್ನು ಠೇವಣಿ ಮಾಡಲು ಮತ್ತು ಸಂಗ್ರಹಿಸಲು ಬಯಸುತ್ತೀರಿ ನೀವು ಹಿಂತಿರುಗುವಾಗ ಅಥವಾ ಮನೆ ವಿತರಣಾ ಸೇವೆಯನ್ನು ತೆಗೆದುಕೊಳ್ಳುವಾಗ ಇವೆಲ್ಲವೂ ಮತ್ತೆ ಸೇವಾ ಅಂಶಗಳ ಮತ್ತೊಂದು ಬ್ಲಾಕ್ನ ಭಾಗವಾಗಿದೆ ಮತ್ತು ಕೊನೆಯದಾಗಿ ಸೇವೆಯ ಚೇತರಿಕೆಯ ಈ ಇಡೀ ಪ್ರದೇಶದ ಬಗ್ಗೆ ಚರ್ಚಿಸುವುದು ಬಹಳ ಮುಖ್ಯ ಅಂದರೆ ಜನರು ಮತ್ತು ಸೇವೆಗಾಗಿ ಜನರು ಒದಗಿಸುವ ಸೇವೆಗಳು ಅಮೂರ್ತವಾಗಿದೆ ಮತ್ತು ಸೇವೆಯು ಕ್ರಿಯಾತ್ಮಕವಾಗಿರುತ್ತದೆ ಪರಿಣಾಮವಾಗಿ ಪಾತ್ರ ಮತ್ತು ಸ್ಕ್ರಿಪ್ಟ್ನ ಹಲವು ಸಾಧ್ಯತೆಗಳಿವೆ ನಿಖರವಾದ ಯೋಜನೆ ಆಡದಿರಬಹುದು ಮೂಲತಃ ಕಲ್ಪಿಸಲಾಗಿದೆ ಆದ್ದರಿಂದ ವಿನಾಯಿತಿಗಳನ್ನು ಮತ್ತು ಅನಿರೀಕ್ಷಿತ ಸಂದರ್ಭಗಳನ್ನು ನಿರ್ವಹಿಸಲು ನೀವು ವ್ಯವಸ್ಥೆಗಳನ್ನು ಹೊಂದಿರಬೇಕು ಜನರು ವಿಭಿನ್ನ ರೀತಿಯ ವೈದ್ಯಕೀಯವನ್ನು ಹೊಂದಿರುವಾಗ ವಿನಾಯಿತಿಗಳು ನಿಮ್ಮ ತಂಡದ ಭಾಗವಾಗಿರುವ ಮಧುಮೇಹ ವ್ಯಕ್ತಿಯು ಸಕ್ಕರೆ ಮುಕ್ತ ಅಥವಾ ಇತರ ರೀತಿಯ ಆಹಾರಗಳು ಅಂಶಗಳು ಬೇಕಾಗಬಹುದು ಎಂದು ಹೇಳಿ ನಂತರ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರದಂತಹ ವಿವಿಧ ರೀತಿಯ ಅವಶ್ಯಕತೆಗಳು ಇರಬಹುದು ಚಕ್ರದ ಕುರ್ಚಿಯ ಮೇಲೆ ನಿಮ್ಮ ಗುಂಪಿನಲ್ಲಿ ಯಾರಾದರೂ ಇದ್ದರೆ ನೀವು ಸೌಲಭ್ಯಗಳನ್ನು ಹೊಂದಿರಬೇಕು ಅಲ್ಲಿ ಚಕ್ರ ಕುರ್ಚಿ ವ್ಯಕ್ತಿಯು ಗುಂಪಿನ ಇತರ ಸದಸ್ಯರೊಂದಿಗೆ ಆರಾಮವಾಗಿರಬಹುದು ಮತ್ತು ನಿರ್ಲಕ್ಷ್ಯ ಅಥವಾ ಹಗುರವಾಗಿ ಭಾವಿಸಬಾರದು ನಂತರ ಅವು ಪ್ರದೇಶಗಳ ನಿರ್ಬಂಧಗಳು ಪ್ರಾರ್ಥನೆಯ ವಿಭಿನ್ನ ಸಮಯಗಳು ಅಥವಾ ಕೆಲವು ಬಣ್ಣಗಳ ಯೋಜನೆಗಳು ಕೆಲವು ಚಿತ್ರಗಳು ನಿಮಗೆ ತಿಳಿದಿವೆ ಇದು ಕೆಲವು ಧಾರ್ಮಿಕ ಭಾವನೆಗಳನ್ನು ಕೆರಳಿಸಬಹುದು ಅಥವಾ ಇಲ್ಲದಿರಬಹುದು ಮತ್ತು ಇವುಗಳನ್ನು ನಾವು ವಿನಾಯಿತಿಗಳು ಎಂದು ಕರೆಯುತ್ತೇವೆ ಆದ್ದರಿಂದ ಅವರು ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ನಡೆಯುತ್ತಿದ್ದಾರೆ ಎಂದು ನಮಗೆ ತಿಳಿದಿದೆ ಆದರೆ ವಿಶೇಷ ವ್ಯಕ್ತಿಗಳು ಇರುತ್ತಾರೆ ಮತ್ತು ಆದ್ದರಿಂದ ಸೇವಾ ವ್ಯವಸ್ಥೆಯು ಈ ವಿಶೇಷ ಸಂದರ್ಭಗಳನ್ನು ಅಥವಾ ವಿಶೇಷ ಜನರನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ನಂತರ ನಿಮಗೆ ಕೆಲವು ವಾಗ್ವಾದಗಳು ತಿಳಿದಿರಬಹುದು ಗ್ರಾಹಕರು ಸರ್ವರ್ನೊಂದಿಗೆ ಸಂತೋಷಗೊಂಡಿರುವುದಿಲ್ಲ ಗ್ರಾಹಕರ ವರ್ತನೆಯಿಂದ ಸರ್ವರ್ ಅಸಮಾಧಾನಗೊಳ್ಳಬಹುದು ಈ ಎಲ್ಲಾ ಸಂದರ್ಭಗಳಲ್ಲಿ ಈ ತೊಂದರೆಗಳನ್ನು ಪರಿಹರಿಸುವುದು ಅಥವಾ ಆಕಸ್ಮಿಕವಾಗಿ ಅಥವಾ ಅನಿರೀಕ್ಷಿತ ವೈಫಲ್ಯದಿಂದ ಉಂಟಾಗಬಹುದು ಅಥವಾ ಇರಬಹುದು ವೈದ್ಯಕೀಯ ತುರ್ತುಸ್ಥಿತಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ ಮತ್ತು ಈ ರೀತಿಯ ಅನಿರೀಕ್ಷಿತ ಸಂದರ್ಭಗಳನ್ನು ನಿಭಾಯಿಸಲು ನಿಮ್ಮ ಸೇವಾ ವಿನ್ಯಾಸದಲ್ಲಿ ಒಂದು ನಿರ್ದಿಷ್ಟ ವ್ಯವಸ್ಥೆ ಇರಬೇಕು ತದನಂತರ ಸಹಜವಾಗಿ ಅತೃಪ್ತಿಕರ ಪರಿಸ್ಥಿತಿ ಇದ್ದರೆ ಅಥವಾ ಯಾರಾದರೂ ನಿರ್ದಿಷ್ಟ ಖಾದ್ಯವನ್ನು ಇಷ್ಟಪಡದಿದ್ದರೆ ಮತ್ತು ಒಂದು ನಿರ್ದಿಷ್ಟ ಖಾದ್ಯದಲ್ಲಿ ಕೆಲವು ರೀತಿಯ ಮಾಲಿನ್ಯ ಉಂಟಾಗಿದ್ದರೆ ಆ ಖಾದ್ಯಕ್ಕೆ ಗ್ರಾಹಕನಿಗೆ ಶುಲ್ಕ ವಿಧಿಸಲಾಗುವುದಿಲ್ಲ ಎಂದು ವ್ಯವಸ್ಥೆಯು ತಕ್ಷಣವೇ ರಚಿಸಲು ಸಾಧ್ಯವಾಗುತ್ತದೆ ಏನನ್ನಾದರೂ ತಲುಪಿಸಿದ್ದರೆ ಅದು ಉತ್ತಮವಾಗಿಲ್ಲ ಮತ್ತು ಇತರ ಪ್ರಕಾರಗಳ ಪರಿಹಾರವೂ ಸಹ ಮರುಪಾವತಿ ನೀಡಲಾಗಿದೆ ನಿರ್ದಿಷ್ಟ ರೀತಿಯಲ್ಲಿ ಭವಿಷ್ಯದ ವಿಮೋಚನೆಗಾಗಿ ಕೂಪನ್ ನೀಡಬಹುದು ಮತ್ತು ಹೀಗೆ ಆದ್ದರಿಂದ ಈಗ ನಾನು ಆರಂಭದಲ್ಲಿ ತೋರಿಸಿದ ಅದೇ ರೇಖಾಚಿತ್ರವನ್ನು ನೀವು ನೋಡಿದರೆ ಈಗ ಈ ಎಲ್ಲಾ ಅಂಶಗಳನ್ನು ಹುದುಗಿಸಿ ಈ ನಿರ್ದಿಷ್ಟ ರೇಖಾಚಿತ್ರವನ್ನು ಆಳವಾಗಿ ಅಧ್ಯಯನ ಮಾಡಿ ನಂತರ ನೀವು ಕೋರ್ನಲ್ಲಿ ನೋಡಿದರೆ ನಮ್ಮಲ್ಲಿ ಆಹಾರ ಮತ್ತು ಪಾನೀಯವಿದೆ ಅದು ರೆಸ್ಟೋರೆಂಟ್ನ ಮುಖ್ಯ ವಿತರಣೆಯಾಗಿದೆ ಆದರೆ ನಾವು ಸೇವೆಯ ಹೂವು ಎಂದು ಕರೆಯುವದನ್ನು ರಚಿಸಲು ಈ ಎಲ್ಲಾ ವಿಭಿನ್ನ ದಳಗಳನ್ನು ಕೋರ್ಗೆ ಸೇರಿಸಿದಾಗ ಅದು ಒಟ್ಟು ಅನುಭವ ಮತ್ತು ಒಟ್ಟು ಅನುಭವವನ್ನು ರಚಿಸಲಾಗಿದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಹೂವಿನ ಮಾದರಿಯ ವಿಷಯದಲ್ಲಿ ಸೇವೆಯನ್ನು ಅರ್ಥಮಾಡಿಕೊಳ್ಳುವುದರ ಜೊತೆಗೆ ಇಲ್ಲಿ ಮುಖ್ಯವಾದ ವಿಷಯವೆಂದರೆ ಹೊಸ ಸೇವೆಯನ್ನು ರಚಿಸಲು ಈ ಕೋರ್ ಮತ್ತು ದಳಗಳ ಪರಿಕಲ್ಪನೆಯನ್ನು ಚೆನ್ನಾಗಿ ಬಳಸಿಕೊಳ್ಳಬಹುದು ಎಂಬುದನ್ನು ಸಹ ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ಸೇವಾ ನಾವೀನ್ಯತೆಗೆ ಇದು ಉತ್ತಮ ಮಾದರಿಯಾಗಿದೆ ಆದ್ದರಿಂದ ನೀವು ಅಸ್ತಿತ್ವದಲ್ಲಿರುವ ಸ್ಪರ್ಧಾತ್ಮಕ ರೆಸ್ಟೋರೆಂಟ್ಗಳನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ನೀವು ಹೊಸ ರೆಸ್ಟೋರೆಂಟ್ ಅನ್ನು ರಚಿಸುತ್ತಿದ್ದೀರಿ ಮತ್ತು ನೀವು ಈ ದಳಗಳನ್ನು ನೋಡಬಹುದು ಮತ್ತು ನಿಮ್ಮ ರೆಸ್ಟೋರೆಂಟ್ನಲ್ಲಿ ಕೆಲವು ವಿಶಿಷ್ಟ ಸ್ಥಾನಗಳು ಮತ್ತು ಕೆಲವು ವಿಭಿನ್ನ ವೈಶಿಷ್ಟ್ಯಗಳನ್ನು ನೀವು ರಚಿಸಬಹುದು ಆದೇಶಗಳನ್ನು ನಿರ್ವಹಿಸುವ ವಿಧಾನ ಅದು ಆಗಿರಬಹುದು ಅದು ಮೆನು ಐಟಂನ ಮಾರ್ಗವಾಗಿರಬಹುದು ಅಥವಾ ಆದೇಶಿಸಬಹುದು ಅಥವಾ ಹಲವು ವಿಭಿನ್ನ ಸಾಧ್ಯತೆಗಳಿವೆ ಇಲ್ಲಿ ಪ್ರಮುಖ ವಿಷಯವೆಂದರೆ ಆಹಾರ ಮತ್ತು ಪಾನೀಯವನ್ನು ಒದಗಿಸುವ ತಿರುಳನ್ನು ಅನೇಕ ರೆಸ್ಟೋರೆಂಟ್ಗಳು ಚೆನ್ನಾಗಿ ಮಾಡಬಹುದು ಆದ್ದರಿಂದ ಈ ದಿನಗಳಲ್ಲಿ ಅನೇಕ ವ್ಯವಹಾರಗಳಲ್ಲಿ ಸೇವೆಯನ್ನು ಪ್ರಮುಖ ಅಂಶದ ದೃಷ್ಟಿಯಿಂದ ಪ್ರತ್ಯೇಕಿಸುವುದು ಬಹಳ ಕಷ್ಟಕರವಾಗಿದೆ ಆದಾಗ್ಯೂ ಈ ಪೂರಕ ಅಂಶಗಳು ವರ್ಧಿಸುವ ಅಂಶಗಳು ಮತ್ತು ವಿಶಿಷ್ಟವಾದ ಸೇವೆಯನ್ನು ರಚಿಸಲು ಅನುಕೂಲವಾಗುವ ಅಂಶಗಳನ್ನು ಬಳಸಲು ಅವಕಾಶಗಳಿವೆ ಆದ್ದರಿಂದ ಸೇವಾ ನಾವೀನ್ಯತೆಯನ್ನು ರಚಿಸಲು ಈ ಮಾದರಿಯು ತುಂಬಾ ಒಳ್ಳೆಯದು ಎಂದು ನಾನು ಹೇಳಿದೆ ಆದ್ದರಿಂದ ಈ ವರ್ಧಿಸುವ ಮತ್ತು ಸುಗಮಗೊಳಿಸುವಿಕೆಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಾವು ನಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವ ವಿಧಾನ ಅನುಭವವು ಅದನ್ನು ಮೀರಿದ ಸೇವೆಗಳನ್ನು ಕೋರ್ ಒದಗಿಸುತ್ತದೆ ಆದ್ದರಿಂದ ಸೇವಾ ಬ್ರಾಂಡ್ ಅನ್ನು ರಚಿಸಲು ಈ ಮಾದರಿಯನ್ನು ಬಳಸಬಹುದು ಆದ್ದರಿಂದ ನಾವೀನ್ಯತೆಗೆ ಸೇವೆ ಸಲ್ಲಿಸಲು ಮತ್ತು ಸೇವಾ ಬ್ರಾಂಡ್ ರಚನೆ ಮತ್ತು ಬ್ರಾಂಡ್ ಇಕ್ವಿಟಿಯನ್ನು ರಚಿಸುವ ಸೇವಾ ಬ್ರಾಂಡ್ ಪ್ರಚಾರಕ್ಕಾಗಿ ಈ ಹೂವಿನ ಮಾದರಿ ತುಂಬಾ ಉಪಯುಕ್ತವಾಗಿದೆ ಹಾಗಾಗಿ ಮುಂದಿನ ಕಂತಿನಲ್ಲಿ ಕಳೆದ 2 ಉಪನ್ಯಾಸಗಳಲ್ಲಿ ನಾವು ಚರ್ಚಿಸಿದ ವಿಭಿನ್ನ ಅಂಶಗಳನ್ನು ಸಂಕ್ಷಿಪ್ತವಾಗಿ ತೆಗೆದುಕೊಳ್ಳುತ್ತೇವೆ ನೀವು ಅದನ್ನು ಹೇಗೆ ಮಾಡಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಈ ವೈಯಕ್ತಿಕ ಅಂಶಗಳನ್ನು ಉದಾಹರಣೆಗಳೊಂದಿಗೆ ಹೇಗೆ ನಿಯೋಜಿಸಲಿದ್ದೇವೆ ಎಂದು ನಾವು ಈಗ ವಿಸ್ತರಿಸುತ್ತೇವೆ ನೀವು ಅದನ್ನು ಸೇವಾ ಉದ್ಯಮಿಯಾಗಿ ಅಥವಾ ಯಾವುದೇ ರೀತಿಯ ವ್ಯವಹಾರಕ್ಕಾಗಿ ಪರಿಣಿತ ಸೇವಾ ಆಧಾರಿತ ವ್ಯವಸ್ಥಾಪಕರಾಗಿ ಮಾಡಲು ಸಾಧ್ಯವಾಗುತ್ತದೆ